ಹಿಂದಿನ ಉಪನ್ಯಾಸದಲ್ಲಿ ಐ ಐ ಓ ಟಿ ನಲ್ಲಿ ಅನಲಿಟಿಕ್ಸ್ ಎಂಬ ವಿಷಯದ ಬಗ್ಗೆ ಮಾತನಾಡಿದೆವು ಈ ಮೊಡ್ಯೂಲ್ ನಲ್ಲಿ ನಾನು ಮಷೀನ್ ಲರ್ನಿಂಗ್ ಬಗ್ಗೆ ಮಾತನಾಡುತ್ತೇನೆ ಮಷೀನ್ ಲರ್ನಿಂಗ್ ಅಂದರೆ ಏನು ವಿವಿಧ ಬಗೆಯ ಜನಪ್ರಿಯತೆಯ ಮಷೀನ್ ಲರ್ನಿಂಗ್ ಮೆಥಡ್ ಗಳು ಮತ್ತು ವಿವಿಧ ಬಗೆಯ ತಂತ್ರಗಳ ಬಗ್ಗೆ ಮಾತನಾಡುತ್ತೇನೆ ನಾನು ಇಲ್ಲಿ ಮಷೀನ್ ಲರ್ನಿಂಗ್ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಡುತ್ತೇನೆ ನಾವು ಐ ಐ ಓ ಟಿ ನಲ್ಲಿ ಬರುವ ಕೆಲವು ಸಮಸ್ಯೆಗಳನ್ನು ಬಗೆಹರಿಸಲು ಮಷೀನ್ ಲರ್ನಿಂಗ್ ಅನ್ನು ಹೇಗೆ ಅಳವಡಿಸಿಕೊಳ್ಳಬಹುದು ಎಂದು ತಿಳಿಯುವ ಉದ್ದೇಶದಿಂದ ಇಲ್ಲಿ ಮಷೀನ್ ಲರ್ನಿಂಗ್ ನ ಬಗ್ಗೆ ತಿಳಿಸುತ್ತೇನೆ ಈ ಕೋರ್ಸ್ ನಲ್ಲಿ ನಾವು ಮಷೀನ್ ಲರ್ನಿಂಗ್ ಬಗ್ಗೆ ಆಳವಾದ ಜ್ಞಾನವನ್ನು ಅರಿಯಲು ಪ್ರಯತ್ನವನ್ನು ಮಾಡುವುದಿಲ್ಲ ಒಂದು ವೇಳೆ ಮಷೀನ್ ಲರ್ನಿಂಗ್ ಬಗ್ಗೆ ಆಳವಾದ ಜ್ಞಾನವನ್ನು ಅರಿಯಲು ಬಯಸಿದಲ್ಲಿ ಎನ್ ಪಿ ಟಿ ಇ ಎಲ್ ನಲ್ಲಿ ಮಷೀನ್ ಲರ್ನಿಂಗ್ ಮತ್ತು ಡೀಪ್ ಲರ್ನಿಂಗ್ ಎ ಐ ಗಳಿಗೆ ಮೀಸಲಾದ ಕೋರ್ಸ್ ಗಳಿವೆ ಅವುಗಳನ್ನು ನೀವು ರೆಫರ್ ಮಾಡಬಹುದು ಆದ್ದರಿಂದ ಈ ಕೋರ್ಸ್ ನಲ್ಲಿ ನಾವು ಮಷೀನ್ ಲರ್ನಿಂಗ್ ಮತ್ತು ಸ್ವಲ್ಪ ತಂತ್ರಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳುತ್ತೇವೆ ಈಗ ನಾವು ಮಷೀನ್ ಲರ್ನಿಂಗ್ ನ ಮೂಲಭೂತ ವಿಚಾರಗಳನ್ನು ತಿಳಿದುಕೊಳ್ಳೋಣ ಇತ್ತೀಚಿನ ದಿನಗಳಲ್ಲಿ ನಾವು ಮಷೀನ್ ಲರ್ನಿಂಗ್ ಬಗ್ಗೆ ಕೇಳುತ್ತಿದ್ದೇವೆ ಮಷೀನ್ ಲರ್ನಿಂಗ್ ತುಂಬಾ ಜನಪ್ರಿಯವಾಗಿದೆ ಅನಲಿಟಿಕ್ಸ್ ನಲ್ಲಿ ಮಷೀನ್ ಲರ್ನಿಂಗ್ ಅನ್ನು ಬಳಸಲಾಗುತ್ತದೆ ಐ ಐ ಓ ಟಿ ಮತ್ತು ಐ ಓ ಟಿ ಅಪ್ಪ್ಲಿಕೆಶನ್ಸ್ ನಲ್ಲಿ ಅನಲಿಟಿಕ್ಸ್ ತುಂಬಾ ಆಕರ್ಷಕವಾಗಿದೆ ಮಷೀನ್ ಲರ್ನಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಒಂದು ಉಪವಿಭಾಗವಾಗಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪ್ಯೂಟರ್ ಸೈನ್ಸ್ ನ ಒಂದು ಶಾಖೆಯಾಗಿದೆ ಇಲ್ಲಿ ಮೂಲತಃ ವಿವಿಧ ಬಗೆಯ ಕಂಪ್ಯೂಟೇಷನಲ್ ಡಿವೈಸೆಸ್ ಮತ್ತು ಸಾಫ್ಟ್ವೇರ್ ಗಳ ಸಹಾಯದಿಂದ ನ್ಯಾಚುರಲ್ ಇಂಟೆಲಿಜೆನ್ಸ್ ಅನ್ನು ಹೇಗೆ ಅನುಕರಣೆ ಮಾಡಬಹುದು ಎಂಬುದರ ಬಗ್ಗೆ ತಿಳಿದುಕೊಳ್ಳುತ್ತೇವೆ ಹಿಂದಿನ ಉಪನ್ಯಾಸದಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಸ್ವಲ್ಪ ತಿಳಿದಿದ್ದೇವೆ ಮಷೀನ್ ಲರ್ನಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಒಂದು ಉಪವಿಭಾಗವಾಗಿದೆ ಹಿಂದಿನ ಅನುಭವಗಳನ್ನು ಉಪಯೋಗಿಸಿಕೊಂಡು ಮುಂದಿನ ನಿರ್ಧಾರಗಳನ್ನು ಹೇಗೆ ತೆಗೆದುಕೊಳ್ಳುವುದು ಎಂಬುದರ ಬಗ್ಗೆ ಮಷೀನ್ ಲರ್ನಿಂಗ್ ತಿಳಿಸಿಕೊಡುತ್ತದೆ ಆದ್ದರಿಂದ ಮಷೀನ್ ಲರ್ನಿಂಗ್ ಪ್ರೋಗ್ರಾಮ್ ನ ಆಧಾರವಾಗಿ ಆಕ್ಷನ್ ತೆಗೆದುಕೊಳ್ಳುವುದರ ಬದಲು ಹಿಂದಿನ ಅನುಭವಗಳನ್ನು ಉಪಯೋಗಿಸಿಕೊಂಡು ಮುಂದಿನ ನಿರ್ಧಾರಗಳನ್ನುತೆಗೆದುಕೊಳ್ಳುತ್ತದೆ ಇತ್ತೀಚಿನ ದಿನಗಳಲ್ಲಿ ಡೇಟಾ ಸೈನ್ಸ್ ಒಂದು ಜನಪ್ರಿಯವಾದ ವಿಷಯವಾಗಿದೆ ಪ್ರತಿಯೊಬ್ಬರೂ ಮಷೀನ್ ಲರ್ನಿಂಗ್ ಡೇಟಾ ಸೈನ್ಸ್ ಮುಂತಾದ ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ದಾರೆ ಈ ವಿಷಯಗಳ ಬಗ್ಗೆ ಅವರಿಗೆ ಎಷ್ಟು ತಿಳುವಳಿಕೆ ಇದೆ ಆದ್ದರಿಂದ ಮ್ಯಾತೇಮ್ಯಾಟಿಕ್ಸ್ ಕಂಪ್ಯೂಟರ್ ಸೈನ್ಸ್ ಮುಂತಾದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಷೀನ್ ಲರ್ನಿಂಗ್ ಮತ್ತು ಡೇಟಾ ಸೈನ್ಸ್ ಗಳ ವ್ಯಾಪ್ತಿ ಏನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಮ್ಯಾತೇಮ್ಯಾಟಿಕ್ಸ್ ಕಂಪ್ಯೂಟರ್ ಸೈನ್ಸ್ ಮತ್ತು ಡೊಮೇನ್ ಪರಿಣತಿ ಇವುಗಳ ಜ್ಞಾನವನ್ನು ಡೇಟಾ ಸೈನ್ಸ್ ಒಗ್ಗೂಡಿಸುತ್ತದೆ ಇದರ ಜೊತೆಗೆ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಡೇಟಾ ಪ್ರೊಸೆಸಿಂಗ್ ಮಷೀನ್ ಲರ್ನಿಂಗ್ ಟೆಕ್ನಿಕ್ಸ್ ಇತ್ಯಾದಿಗಳನ್ನು ಡೇಟಾ ಸೈನ್ಸ್ ಉಪಯೋಗಿಸಿಕೊಳ್ಳುತ್ತದೆ ಡೇಟಾ ಸೈನ್ಸ್ ಮೂಲತಃ ಮ್ಯಾತೇಮ್ಯಾಟಿಕ್ಸ್ ಕಂಪ್ಯೂಟರ್ ಸೈನ್ಸ್ ಮತ್ತು ವಿವಿಧ ಡೊಮೇನ್ ಪರಿಣತಿಗಳ ಜ್ಞಾನವನ್ನು ಒಗ್ಗೂಡಿಸುತ್ತದೆ ಆದ್ದರಿಂದ ಇದು ಮಷೀನ್ ಲರ್ನಿಂಗ್ ಮತ್ತು ಡೇಟಾ ಸೈನ್ಸ್ ಗಳ ಒಟ್ಟಾರೆ ಸ್ಥಾನೀಕರಣವಾಗಿದೆ ಆದ್ದರಿಂದ ಮಷೀನ್ ಲರ್ನಿಂಗ್ ಎಂದರೇನು ಹಿಂದಿನ ಇತಿಹಾಸದ ಜ್ಞಾನವನ್ನು ಆಧಾರವಾಗಿಟ್ಟುಕೊಂಡು ಭವಿಷ್ಯವನ್ನು ಪ್ರೆಡಿಕ್ಟ್ ಮಾಡುವುದೇ ಮಷೀನ್ ಲರ್ನಿಂಗ್ ಆದ್ದರಿಂದ ಇಲ್ಲಿನ ಆಲೋಚನೆ ಏನೆಂದರೆ ಹಿಂದಿನ ಮತ್ತು ಈಗಿನ ಡೇಟಾ ವನ್ನು ಬಳಸಿಕೊಂಡು ಕೆಲವು ಪ್ರೆಡಿಕ್ಷನ್ಸ್ ಅಥವಾ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸುವುದು ಆದ್ದರಿಂದ ಮಷೀನ್ ಲರ್ನಿಂಗ್ ಮೂಲತಃ ಹಿಂದಿನ ಡೇಟಾ ವನ್ನು ಬಳಸಿಕೊಂಡು ಕೆಲವು ಪ್ರೆಡಿಕ್ಷನ್ಸ್ ಅಥವಾ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ಪ್ರಯತ್ನಿಸುವುದು ಇದಕ್ಕೆ ನಮಗೆ ಒಂದು ತರಹದ ಟ್ರೇನಿಂಗ್ ಡೇಟಾ ಸೆಟ್ ಅಂದರೆ ಅಬ್ಸರ್ವೇಷನ್ ನಲ್ಲಿರುವ ಹಿಂದಿನ ಅನುಭವಗಳಿಂದ ಪಡೆದಿರುವ ಡೇಟಾ ಸೆಟ್ ಗಳು ಅವಶ್ಯಕ ಇವುಗಳಿಂದ ನಾವು ಮುಂದಿನದನ್ನು ಪ್ರೆಡಿಕ್ಟ್ ಮಾಡಬಹುದು ಆದ್ದರಿಂದ ಮಷೀನ್ ಲರ್ನಿಂಗ್ ನ ಥೀಮ್ ಏನೆಂದರೆ ಹಿಂದಿನ ಡೇಟಾ ವನ್ನು ಬಳಸಿಕೊಂಡು ಕೆಲವು ಪ್ರೆಡಿಕ್ಷನ್ಸ್ ಗಳನ್ನು ಮಾಡುವುದು ಪ್ರಿಡಿಕ್ಷನ್ಸ್ ಗಳನ್ನು ಹೇಗೆ ಮಾಡುವುದು ಯಾವ ತರಹದ ಡೇಟಾ ಮತ್ತು ಎಷ್ಟು ಡೇಟಾ ಬೇಕಾಗುವುದು ಡೇಟಾ ಬೇಕಾಗುವುದೋ ಅಥವಾ ಇಲ್ಲವೋ ಇನ್ನು ಮುಂತಾದ ಪ್ರಶ್ನೆಗಳನ್ನು ಜನರು ಕೇಳುತ್ತಾರೆ ಮಷೀನ್ ಲರ್ನಿಂಗ್ ಮೇಲೆ ಸಂಶೋಧನೆಯನ್ನು ಮಾಡುತ್ತಿರುವವರು ಈ ತರಹದ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನಿಸುತ್ತಾರೆ ಈಗ ನಾವು ಮಷೀನ್ ಲರ್ನಿಂಗ್ ಬಗ್ಗೆ ತುಂಬ ವಿಷಯವನ್ನು ತಿಳಿಯೋಣ ಮಷೀನ್ ಲರ್ನಿಂಗ್ ಹೇಗೆ ಕೆಲಸ ಮಾಡುತ್ತದೆ ಮಷೀನ್ ಲರ್ನಿಂಗ್ ಗೆ ಕೆಲವು ಟ್ರೈನಿಂಗ್ ಡೇಟಾ ಬೇಕಾಗಬಹುದು ಅದು ಮೂಲತಃ ಹಿಂದಿನ ಲೇಬಲ್ ಆಗಿರುವ ಅಥವಾ ಲೇಬಲ್ ಆಗದಿರುವ ಡೇಟಾ ನೀವು ಈ ಡೇಟಾ ಗಳನ್ನು ತೆಗೆದುಕೊಳ್ಳಲು ಟ್ರೈನ್ ಮಾಡಲು ಮತ್ತು ಮಾಡೆಲ್ ಗಳನ್ನು ರಚಿಸಲು ಕೆಲವು ಮಷೀನ್ ಲರ್ನಿಂಗ್ ಅಲ್ಗೊರಿದಮ್ಸ್ ಗಳನ್ನು ಡಿಸೈನ್ ಮಾಡಬೇಕು ಕೆಲವು ನಿರ್ಧಿಷ್ಟ ಉಪಯುಕ್ತವಾದ ಮಾಡೆಲ್ ಗಳನ್ನು ರಚಿಸಬೇಕು ಈ ಮಾಡೆಲ್ ಗಳನ್ನು ಡೇಟಾ ಮಾಡೆಲ್ ಗಳೆಂದು ಕರೆಯುತ್ತಾರೆ ಏಕೆಂದರೆ ಈ ಮಾಡೆಲ್ ಗಳನ್ನು ಡೇಟಾ ಸೆಟ್ ಗಳಿಂದ ಟ್ರೈನ್ ಮಾಡಿ ರಚಿಸಲಾಗಿದೆ ಮತ್ತು ಅನ್ನೋನ್ ಡೇಟಾ ಗಳಿಗೆ ಭವಿಷ್ಯವನ್ನು ಪ್ರೆಡಿಕ್ಟ್ ಮಾಡುತ್ತವೆ ಈ ಮಾಡೆಲ್ ಗಳನ್ನು ನೋನ್ ಡೇಟಾ ದಿಂದ ರಚಿಸಲಾಗಿದೆ ಮತ್ತು ಹೊಸದಾದ ಇನ್ಪುಟ್ ಅನ್ನೋನ್ ಡೇಟಾ ಗಳಿಗೆ ಈ ಮಾಡೆಲ್ ಪ್ರೆಡಿಕ್ಟ್ ಮಾಡುತ್ತದೆ ಆದ್ದರಿಂದ ಮೂಲತಃ ಮಷೀನ್ ಲರ್ನಿಂಗ್ ಈ ಪ್ರೆಡಿಕ್ಷನ್ ಅನ್ನು ಹೇಗೆ ಮಾಡುತ್ತದೆ ಮಷೀನ್ ಲರ್ನಿಂಗ್ ಅಲ್ಗೊರಿದಮ್ಸ್ ಗಳನ್ನು ಮುಖ್ಯವಾಗಿ ವಿವಿಧ ರೀತಿಯಾಗಿ ವಿಂಗಡಿಸಬಹುದು ಅವುಗಳಲ್ಲಿ ಮೂರು ವಿಧವಾಗಿವೆ ಅವುಗಳು ಯಾವುವೆಂದರೆ ಅನ್ ಸೂಪರ್ ವೈಸ್ಡ್ ಸೂಪರ್ ವೈಸ್ಡ್ ಮತ್ತು ರಿಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಅಂದರೆ ಸೆಮಿ ಸೂಪರ್ ವೈಸ್ಡ್ ಎಂದರ್ಥ ಆದ್ದರಿಂದ ಅನ್ ಸೂಪರ್ ವೈಸ್ಡ್ ಸೂಪರ್ ವೈಸ್ಡ್ ಮತ್ತು ರಿಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಮಷೀನ್ ಲರ್ನಿಂಗ್ ಅಲ್ಗೊರಿದಮ್ಸ್ ಗಳಿವೆ ಅನ್ ಸೂಪರ್ ವೈಸ್ಡ್ ಮಷೀನ್ ಲರ್ನಿಂಗ್ ನಲ್ಲಿ ಒಂದೇ ತರಹದ ಗುಂಪಿಗೆ ಸೇರುವ ಡೇಟಾ ವನ್ನು ಗುರುತಿಸುತ್ತೇವೆ ಈ ಪ್ರಕ್ರಿಯೆಯನ್ನು ಕ್ಲಸ್ಟರಿಂಗ್ ಎನ್ನುತ್ತಾರೆ ಕ್ಲಸ್ಟರಿಂಗ್ ಒಂದು ಜನಪ್ರಿಯವಾದ ಅನ್ ಸೂಪರ್ ವೈಸ್ಡ್ ಲರ್ನಿಂಗ್ ಟೆಕ್ನಿಕ್ ಮೂಲತಃ ಇದು ಒಂದೇ ತರಹದ ಗುಂಪಿಗೆ ಸೇರುವ ಡೇಟಾ ವನ್ನು ಕ್ಲಾಸಿಫೈ ಮಾಡಲು ಸಹಾಯಕಾರಿಯಾಗಿದೆ ಆದ್ದರಿಂದ ಈ ಡೇಟಾ ಕ್ಲಾಸಿಫಿಕೇಷನ್ ಅಥವಾ ಸೆಗ್ರಿಗೇಷನ್ ಅನ್ನು ಅನ್ಲೇಬಲ್ಲ್ಡ್ ಡೇಟಾ ಸೆಟ್ ನ ಮೇಲೆ ನಿರ್ವಹಿಸಲಾಗುತ್ತದೆ ಇಲ್ಲಿ ಡೇಟಾ ದ ಆಂತರಿಕ ರಚನೆಯಿಂದ ಕ್ಲಾಸಿಫಿಕೇಷನ್ ಆಗುತ್ತದೆ ಅನ್ ಸೂಪರ್ ವೈಸ್ಡ್ ಲರ್ನಿಂಗ್ ಅನ್ಲೇಬಲ್ಲ್ಡ್ ಡೇಟಾ ಸೆಟ್ ನ ಮೇಲೆ ಕಾರ್ಯವಹಿಸುತ್ತದೆ ಎರಡು ರೀತಿಯ ಕ್ಲಸ್ಟರಿಂಗ್ ಅಲ್ಗೊರಿದಮ್ಸ್ ಗಳಿವೆ ಅವುಗಳು ಯಾವುವೆಂದರೆ ಹಾರ್ಡ್ ಕ್ಲಸ್ಟರಿಂಗ್ ಮತ್ತು ಸಾಫ್ಟ್ ಕ್ಲಸ್ಟರಿಂಗ್ ಹಾರ್ಡ್ ಕ್ಲಸ್ಟರಿಂಗ್ ನಲ್ಲಿ ವಿವಿಧ ಗುಂಪುಗಳಾಗಿ ಕ್ಲಸ್ಟರ್ ಮಾಡಲಾಗುತ್ತದೆ ಸಾಫ್ಟ್ ಕ್ಲಸ್ಟರಿಂಗ್ ನಲ್ಲಿ ಕ್ಲಸ್ಟರ್ ಗಳು ಓವೆರ್ಲ್ಯಾಪ್ ಆಗುವ ಸಾಧ್ಯತೆಗಳಿವೆ ಇದು ಹಾರ್ಡ್ ಕ್ಲಸ್ಟರಿಂಗ್ ನಲ್ಲಿ ಉಂಟಾಗುವುದಿಲ್ಲ ಕೆ ಮೀನ್ಸ್ ಕ್ಲಸ್ಟರಿಂಗ್ ಅಲ್ಗೊರಿದಮ್ಸ್ ಹಾರ್ಡ್ ಕ್ಲಸ್ಟರಿಂಗ್ ಅಲ್ಗೊರಿದಮ್ಸ್ ಎಂದು ಪ್ರಚಲಿತವಾಗಿದೆ ಇಲ್ಲಿ ಡೇಟಾ ಪಾಯಿಂಟ್ಸ್ ಸಂಪೂರ್ಣವಾಗಿ ಒಂದು ಅಥವಾ ಮತ್ತೊಂದರಲ್ಲಿ ಇರುತ್ತವೆ ಸಾಫ್ಟ್ ಕ್ಲಸ್ಟರಿಂಗ್ ಟೆಕ್ನಿಕ್ ಆದ ಫಜಿ ಲಾಜಿಕ್ ಅನ್ನು ವೇಗವಾಗಿ ಕ್ಲಸ್ಟರ್ ಮತ್ತು ಕ್ಲಾಸಿಫೈ ಮಾಡುವುದಕ್ಕೆ ಬಳಸುತ್ತಾರೆ ಫಜಿ ಆಧಾರಿತ ಫಜಿ ಸಿ ಮೀನ್ಸ್ ಅಲ್ಗೊರಿದಮ್ಸ್ ಸಾಫ್ಟ್ ಕ್ಲಸ್ಟರಿಂಗ್ ಗೆ ಒಂದು ಉದಾಹರಣೆ ಇಲ್ಲಿ ಡೇಟಾ ಪಾಯಿಂಟ್ಸ್ ಬಹಳ ಕ್ಲಸ್ಟರ್ ಗಳಿಗೆ ಸೇರಿದವುಗಳಾಗಿರುತ್ತವೆ ಇಲ್ಲಿ ಎರಡು ಮುಖ್ಯವಾದ ತಂತ್ರಗಳಿವೆ ನಾವು ಈಗ ಕೆ ಮೀನ್ಸ್ ಬಗ್ಗೆ ಮಾತನಾಡೋಣ ನೀವು ಈ ಕೆ ಮೀನ್ಸ್ ಎಂದರೆ ಏನು ಎಂದು ಚಕಿತರಾಗಿರಬಹುದು ಈ ಉಪನ್ಯಾಸದಲ್ಲಿ ನಾನು ಈ ಎಲ್ಲ ವಿವಿಧ ಮಷೀನ್ ಲರ್ನಿಂಗ್ ಅಲ್ಗೊರಿದಮ್ಸ್ ಗಳ ಬಗ್ಗೆ ವಿವರವಾಗಿ ಹೇಳುವುದಿಲ್ಲ ಆದರೆ ನಿಮ್ಮನ್ನು ಪ್ರೇರೇಪಿಸುವುದಕ್ಕೋಸ್ಕರ ನಾನು ಮೂಲ ಅಲ್ಗೊರಿದಮ್ಸ್ ಆದ ಕೆ ಮೀನ್ಸ್ ಕ್ಲಸ್ಟರಿಂಗ್ ಅಲ್ಗೊರಿದಮ್ ಹೇಗೆ ಕಾರ್ಯ ನಿರ್ವಹಿಸುತ್ತದೆ ಎಂಬುದರ ಬಗ್ಗೆ ವಿವರಿಸುತ್ತೇನೆ ನಾವು ಕೆಲವು ಪಾಯಿಂಟ್ಸ್ ಗಳನ್ನು ಕೆ ಮೀನ್ಸ್ ಅನ್ನು ಉಪಯೋಗಿಸಿ ಹೇಗೆ ಕ್ಲಾಸ್ಸಿಫೈ ಮಾಡುವುದು ಎಂದು ವಿವರಿಸುತ್ತೇನೆ ಇದು X ಮತ್ತು ಇದು Y ಇಲ್ಲಿ ಕೆ ಎಂದರೆ ಒಂದು ಇಂಟಿಜರ್ ಈಗ ನಾವು ೨ ಮೀನ್ಸ್ ಅಲ್ಗೊರಿದಮ್ಸ್ ಬಗ್ಗೆ ಮಾತನಾಡೋಣ ೨ ಮೀನ್ಸ್ ಅಂದರೆ ಎರಡು ಕ್ಲಸ್ಟರ್ ಅಥವಾ ಸೆಂಟ್ರೋಯ್ಡ್ ಎಂದರ್ಥ ನಾವು ಎರಡು ಸೆಂಟ್ರೋಯ್ಡ್ ನೊಂದಿಗೆ ಪ್ರಾರಂಭಿಸೋಣ ಇಲ್ಲಿ ರಾಂಡಮ್ ಆಗಿ ಆಂಕರ್ಸ್ ಗಳನ್ನು ಆಯ್ಕೆ ಮಾಡಿಕೊಂಡು ಮುಂದುವರಿಸೋಣ ಈ ೧೨೩೪ ಇತ್ಯಾದಿ ಪಾಯಿಂಟ್ಸ್ ಗಳ ಸಾಮಿಪ್ಯ ವನ್ನು ಅಳತೆ ಮಾಡೋಣ ಆಂಕರ್ಸ್ ಗಳು ಸೀಡ್ ನಂತೆ ನಾವು ಈ ಸೀಡ್ ಗಳಿಂದ ಪ್ರಾರಂಭಿಸೋಣ ಈ ೨ಡಿ ಸ್ಪೇಸ್ ನಲ್ಲಿ ಈ ಪಾಯಿಂಟ್ಸ್ ಗಳ ಸಾಮೀಪ್ಯವನ್ನು ಅಳೆಯೋಣ ಕೊನೆಗೆ ಈ ತರಹದ ಸರ್ಕಲ್ ಮಾರ್ಕ್ ನಲ್ಲಿರುವ ಆಂಕರ್ಸ್ ಗಳು ಒಂದು ವಲಯಕ್ಕೆ ಸೇರಿದವುಗಳಾಗಿರುತ್ತವೆ ಹಾಗು ಕ್ರಾಸ್ ಮಾರ್ಕ್ ನಲ್ಲಿರುವ ಆಂಕರ್ಸ್ ಗಳು ಮತ್ತೊಂದು ವಲಯಕ್ಕೆ ಸೇರಿದವುಗಳಾಗಿರುತ್ತವೆ ನಂತರ ಮುಂದಿನ ಹಂತದಲ್ಲಿ ಸೆಂಟ್ರೋಯ್ಡ್ ನ ಪ್ರಾಕ್ಸಿಮಿಟಿ ಗೆ ಅನುಗುಣವಾಗಿ ಎರಡು ಕ್ಲಸ್ಟರ್ ಗಳು ರೂಪುಗೊಂಡಿವೆ ನಂತರ ಮುಂದಿನ ಹಂತದಲ್ಲಿ ಇದುವರೆಗೆ ಏನನ್ನು ಮಾಡಿದೆವೋ ಅದನ್ನು ಪುನಃ ನಿರ್ವಹಿಸಬೇಕು ನಮ್ಮಲ್ಲಿ ಈಗ ಈ ಪಾಯಿಂಟ್ಸ್ ಗಳಿವೆ ಹೀಗೆ ಮತ್ತೆ ಸೆಂಟ್ರೋಯ್ಡ್ ನನ್ನು ಆಯ್ಕೆ ಮಾಡುತ್ತೇವೆ ಹೀಗೆ ನಾವು ಉತ್ತಮ ಸೆಂಟ್ರೋಯ್ಡ್ ಸಿಗುವವರೆಗೆ ಮಾಡುತ್ತಿರುತ್ತೇವೆ ನಾವು ಈಗ ಕ್ಲಸ್ಟರ್ ನನ್ನು ನವೀಕರಣಗೊಳಿಸಿ ಡೇಟಾ ಪಾಯಿಂಟ್ ಗಳನ್ನು ಮರುನಿಯೋಜನೆ ಮಾಡುತ್ತೇವೆ ನಾವು ಐದು ಪಾಯಿಂಟ್ಸ್ ಗಳೊಂದಿಗೆ ಪ್ರಾರಂಭಿಸಿದ್ದೆವು ಇಲ್ಲಿ ಮತ್ತೊಂದು ಪಾಯಿಂಟ್ ಗೆ ಇದೆ ತರಹದ ವಿಧಾನವನ್ನು ಉಪಗೋಗಿಸುತ್ತೇವೆ ಇದನ್ನು ಪುನರಾವರ್ತಿಸಿ ಕ್ಲಸ್ಟರ್ ನ ಕೇಂದ್ರ ವನ್ನು ನವೀಕರಿಸಿ ಡೇಟಾ ಪಾಯಿಂಟ್ ಗಳನ್ನು ಮರುನಿಯೋಜನೆ ಮಾಡುತ್ತೇವೆ ಎಷ್ಟು ಸಮಯದವರೆಗೆ ಇದನ್ನು ಪುನರಾವರ್ತಿಸಬೇಕು ನಾವು ಇದನ್ನು ಒಂದೇ ಸೆಂಟ್ರೋಯ್ಡ್ ಬರುವವರೆಗೂ ಎರಡು ಪಾಸ್ ಗಳನ್ನು ಪುನರಾವರ್ತಿಸುತ್ತೇವೆ ಯಾವಾಗ ಈ ಅಲ್ಗೊರಿದಮ್ಸ್ ಕನ್ವರ್ಜ್ ಆಗುವಾಗ ಎರಡು ವಿವಿಧ ಪಾಸ್ ಗಳನ್ನು ಈ ಪ್ರಕ್ರಿಯೆ ಪುನರಾವರ್ತಿಸುತ್ತದೆ ನಂತರ ಈ ಅಲ್ಗೊರಿದಮ್ಸ್ ಗಳ ಎಸ್ಎಕ್ಯುಷನ್ ನನ್ನು ನಿಲ್ಲಿಸಲಾಗುತ್ತದೆ ಮೂಲತಃ ಕೆ ಮೀನ್ಸ್ ಅನ್ ಸೂಪರ್ ವೈಸ್ಡ್ ಲರ್ನಿಂಗ್ ಟೆಕ್ನಿಕ್ ಕ್ಲಸ್ಟರಿಂಗ್ ನ ಕೆಲಸ ಮಾಡುತ್ತದೆ ಇದೆ ರೀತಿ ಬಹಳ ವಿವಿಧ ಬಗೆಯ ಅಲ್ಗೊರಿದಮ್ಸ್ ಗಳಿವೆ ಇವುಗಳಲ್ಲಿ ಫಜಿ ಯು ಒಂದು ಆದರೆ ಇಲ್ಲಿ ಹಾರ್ಡ್ ಕ್ಲಸ್ಟರಿಂಗ್ ಇರುವುದಿಲ್ಲ ಫಜಿ ಸಿ ಮೀನ್ಸ್ ಅಥವಾ ಎಫ್ ಸಿ ಎಂ ನಲ್ಲಿ ಒಂದು ಪಾಯಿಂಟ್ ಎರಡು ಕ್ಲಸ್ಟರ್ ಗಳಲ್ಲಿ ಇರಬಹುದು ಹಾಗಿದ್ದಲ್ಲಿ ಹೇಗೆ ಸಾಫ್ಟ್ ಪಾರ್ಟಿಶನ್ ಮಾಡುತ್ತೇವೆ ಸಾಫ್ಟ್ ಕ್ಲಸ್ಟರಿಂಗ್ ಅಪ್ರೋಚ್ ನಲ್ಲಿ ಒಂದೇ ಪಾಯಿಂಟ್ ಬಹಳ ಕ್ಲಸ್ಟರಿಂಗ್ ನಲ್ಲಿ ಇರಬಹುದು ನಾವು ಈಗ ಮುಂದುವರಿಸೋಣ ಕೆ ಮೀನ್ಸ್ ನಲ್ಲಿ ಡೇಟಾ ಪಾಯಿಂಟ್ ಒಂದೇ ಒಂದು ಕ್ಲಸ್ಟರ್ ನಲ್ಲಿರುತ್ತದೆ ಆದರೆ ಫಜಿ ಸಿ ಮೀನ್ಸ್ ನಲ್ಲಿ ಡೇಟಾ ಪಾಯಿಂಟ್ ಒಂದಕ್ಕಿಂತ ಹೆಚ್ಚು ಕ್ಲಸ್ಟರ್ ಗಳಲ್ಲಿ ಇರಬಹುದು ಕೆ ಮೀನ್ಸ್ ಅಲ್ಗೊರಿದಮ್ಸ್ ಶುದ್ಧ ಮಷೀನ್ ಲರ್ನಿಂಗ್ ಆದರೆ ಫಜಿ ಸಿ ಮೀನ್ಸ್ ಅಲ್ಗೊರಿದಮ್ಸ್ ಸಾಫ್ಟ್ ಕಂಪ್ಯೂಟಿಂಗ್ ಅಪ್ರೋಚ್ ಆಧಾರಿತವಾಗಿದೆ ಫಜಿ ಲಾಜಿಕ್ ಎಫ್ ಸಿ ಎಂ ಅಲ್ಗೊರಿದಮ್ಸ್ ಕೆ ಮೀನ್ಸ್ ಅಲ್ಗೊರಿದಮ್ಸ್ ಗಿಂತಲೂ ಅತ್ಯಂತ ವೇಗವಾದದ್ದು ನಂತರ ಸೂಪರ್ ವೈಸ್ಡ್ ಲರ್ನಿಂಗ್ ಅಲ್ಗೊರಿದಮ್ಸ್ ಸೂಪರ್ ವೈಸ್ಡ್ ಲರ್ನಿಂಗ್ ಅಲ್ಗೊರಿದಮ್ಸ್ ನಲ್ಲಿ ನಾವು ಡೇಟಾ ಸೆಟ್ ನ ಕ್ಲಾಸಿಫಿಕೇಷನ್ ಬಗ್ಗೆ ಮಾತನಾಡುತ್ತೇವೆ ಲೆಬೆಲ್ಲ್ಡ್ ಡೇಟಾ ಸೆಟ್ ಮತ್ತು ಮ್ಯಾಪಿಂಗ್ ಫನ್ ಕ್ಷನ್ ನಿಂದ ಇಲ್ಲಿ ಡೇಟಾ ಸೆಟ್ ನ ಕ್ಲಾಸಿಫಿಕೇಷನ್ ಅನ್ನು ಮಾಡಲಾಗುತ್ತದೆ ಅಂದರೆ ಲೆಬೆಲ್ಲ್ಡ್ ಡೇಟಾ ಸೆಟ್ ಅನ್ನು ಆಧಾರವಾಗಿ ಕ್ಲಾಸಿಫಿಕೇಶನ್ ಮಾಡುವುದು ಎಂದರ್ಥ ರಿಗ್ರೆಷನ್ ಒಂದು ಸೂಪರ್ ವೈಸ್ಡ್ ಲರ್ನಿಂಗ್ ಟೆಕ್ನಿಕ್ ಗೆ ಉದಾಹರಣೆಯಾಗಿದೆ ಔಟ್ಪುಟ್ ವೇರಿಯೇಬಲ್ ಯಾವುದಾದರೊಂದು ಅಂದರೆ ಕೆಂಪು ನೀಲಿ ಇತ್ಯಾದಿ ವರ್ಗವಾಗಿದ್ದರೆ ರಿಗ್ರೆಷನ್ ಅನ್ನು ಬಳಸಬಹುದು ಆದ್ದರಿಂದ ರಿಗ್ರೆಷನ್ ನಲ್ಲಿ ಔಟ್ಪುಟ್ ವೇರಿಯೇಬಲ್ ರಿಯಲ್ ನಂಬರ್ ಆಗಿರುತ್ತದೆ ರಿಗ್ರೆಷನ್ ಅಥವಾ ಲೀನಿಯರ್ ರಿಗ್ರೆಷನ್ ಹೇಗೆ ಕಾಣಿಸುತ್ತದೆ ಇದು ಸೂಪರ್ ವೈಸ್ಡ್ ಲರ್ನಿಂಗ್ ಅಲ್ಗೊರಿದಮ್ ಇದು ಕೊಟ್ಟಿರುವ X ಮತ್ತು Y ಇನ್ಸ್ಟನ್ಸಸ್ ಗಳಿಂದ ಲೀನಿಯರ್ ಫನ್ ಕ್ಷನ್ ಅನ್ನು ಕಲಿಯುತ್ತದೆ ಆದ್ದರಿಂದ ಇದು ಅನ್ನೋನ್ X ಗೆ Y ಅನ್ನು ಪ್ರೆಡಿಕ್ಟ್ ಮಾಡುತ್ತದೆ ಆದ್ದರಿಂದ ಇದು ಕೊಟ್ಟಿರುವ ಪಾಯಿಂಟ್ ಸೆಟ್ ಗಳನ್ನು ಬಳಸಿ ಒಂದು ಲೈನ್ ಅನ್ನು ಫಿಟ್ ಮಾಡುತ್ತದೆ ನಂತರ ಇದು ಬೆಸ್ಟ್ ಫಿಟ್ ಲೈನ್ ಆಗುತ್ತದೆ ಇದು ರಿಗ್ರೆಷನ್ ಲೈನ್ ಆದ್ದರಿಂದ ಇಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಸೂಪರ್ ವೈಸ್ಡ್ ಲರ್ನಿಂಗ್ ಟೆಕ್ನಿಕ್ ಅನ್ನು ಕಲಿತೆವು Y B0 B1 e B0 ಇಂಟರ್ಸೆಪ್ಟ್ Y ಇಂಟರ್ಸೆಪ್ಟ್ B1 ಮೂಲತಃ ಸ್ಲೋಪ್ ಮತ್ತು ಇ ಮೂಲತಃ ಎರರ್ ಆದ್ದರಿಂದ ಈ ತರಹದ ಬೆಸ್ಟ್ ಫಿಟ್ ಲೀನಿಯರ್ ರಿಗ್ರೆಷನ್ ನಲ್ಲಿ ಇರುತ್ತದೆ ಡಿಸಿಷನ್ ಟ್ರೀ ಒಂದು ಸಾಮಾನ್ಯವಾದ ಕ್ಲಾಸಿಫಿಕೇಶನ್ ಟೆಕ್ನಿಕ್ ಆಗಿದೆ ಈ ಚಿತ್ರದಲ್ಲಿ ಸೂಚಿಸಿರುವಂತೆ ಇದು ಟ್ರೀ ಆಧಾರಿತ ಕ್ಲಾಸಿಫಿಕೇಶನ್ ಟೆಕ್ನಿಕ್ ಈ ಟ್ರೀ ನಲ್ಲಿ ಎರಡು ತರಹದ ನೋಡ್ ಗಳಿವೆ ಒಂದು ಡಿಸಿಷನ್ ನೋಡ್ ಮತ್ತೊಂದು ಲೀಫ್ ನೋಡ್ ಬಿಳಿಯ ಬಣ್ಣದಲ್ಲಿರುವ ನೋಡ್ ಗಳು ಇತ್ತೀಚಿನ ನೋಡ್ ಗಳು ಇವುಗಳನ್ನು ಲೀಫ್ ನೋಡ್ ಎನ್ನುತ್ತಾರೆ ಮೂಲತಃ ಈ ನೋಡ್ ಗಳನ್ನು ಕೆಲವು ಅಟ್ರೀಬ್ಯುಟ್ ಔಟ್ಕಮ್ ವ್ಯಾಲ್ಯೂ ಗಳನ್ನು ಟೆಸ್ಟ್ ಮಾಡಲು ಅಥವಾ ಡಿಸೈಡ್ ಮಾಡಲು ಉಪಯೋಗಿಸುತ್ತಾರೆ ಈ ಲೀಫ್ ನೋಡ್ ಗಳು ಕ್ಲಾಸಿಫಿಕೇಶನ್ ನ ಉದಾಹರಣೆಗಳನ್ನು ಸೂಚಿಸುತ್ತವೆ ಹೀಗೆ ಡಿಸಿಷನ್ ಟ್ರೀ ಕಾಣುತ್ತದೆ ಆದ್ದರಿಂದ ಡಿಸಿಷನ್ ಟ್ರೀ ಒಂದು ಜನಪ್ರಿಯವಾದ ಸೂಪರ್ ವೈಸ್ಡ್ ಲರ್ನಿಂಗ್ ಟೆಕ್ನಿಕ್ ರಿಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಮೂರನೆಯ ವರ್ಗಕ್ಕೆ ಸೇರಿದ್ದು ಇದು ಮೂಲತಃ ಮಷೀನ್ ಲರ್ನಿಂಗ್ ಅಲ್ಗೊರಿದಮ್ ಇದು ಯಂತ್ರದ ಕಾರ್ಯಕ್ಷಮತೆಯನ್ನು ಒಂದು ನಿರ್ಧಿಷ್ಟ ಎನ್ವಿರಾನ್ಮೆಂಟ್ ನ ನಡವಳಿಕೆಗಳಿಂದ ಆಟೋಮ್ಯಾಟಿಕ್ ಆಗಿ ಸುಧಾರಿಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ ಇಲ್ಲಿ ಎರಡು ಎನ್ಟಿಟಿ ಗಳಿವೆ ಒಂದು ಎನ್ವಿರಾನ್ಮೆಂಟ್ ಅನ್ನು ಕಲಿಯ ಬಯಸುವ ಏಜೆಂಟ್ ಮತ್ತೊಂದು ಇಂಟರಾಕ್ಟ್ ಮಾಡುವ ಏಜೆಂಟ್ ಸಾಮಾನ್ಯವಾಗಿ ಏಜೆಂಟ್ ಎನ್ವಿರಾನ್ಮೆಂಟ್ ನೊಡನೆ ಇಂಟರಾಕ್ಟ್ ಮಾಡಿ ತಿಳಿದುಕೊಳ್ಳಬೇಕು ಆದರೆ ಏಜೆಂಟ್ಗೆ ಏನು ಅತ್ಯುತ್ತಮ ಕ್ರಿಯೆಯನ್ನು ತೆಗೆದುಕೊಳ್ಳಬೇಕು ಎಂದು ತಿಳಿದಿರುವುದಿಲ್ಲ ಆದ್ದರಿಂದ ಏಜೆಂಟ್ ಮೊದಲಿಗೆ ಕ್ರಿಯೆಯನ್ನು ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭಿಸುತ್ತದೆ ಈ ನಿರ್ಧಿಷ್ಟ ಕ್ರಿಯೆಯ ಆಧಾರದ ಮೇಲೆ ಪ್ರತಿಕ್ರಿಯೆಯನ್ನು ಪಡೆದುಕೊಳ್ಳುತ್ತದೆ ಅಥವಾ ಕ್ರಿಯೆಯನ್ನು ತೆಗೆದುಕೊಂಡ ಆ ನಿರ್ಧಿಷ್ಟ ಏಜೆಂಟ್ ನ ಮೇಲೆ ದಂಡವನ್ನು ವಿಧಿಸುತ್ತದೆ ಆದ್ದರಿಂದ ಇದು ಪ್ರತಿಫಲ ದಂಡದ ಕಾರ್ಯವಿಧಾನ ಏಜೆಂಟ್ ಗೆ ಎನ್ವಿರಾನ್ಮೆಂಟ್ ನಿಂದ ಫೀಡ್ ಬ್ಯಾಕ್ ಅನ್ನು ಮತ್ತು ಪ್ರಸ್ತುತ ಸ್ಥಿತಿಯಲ್ಲಿನ ಬದಲಾವಣೆಗಳ ಬಗ್ಗೆ ಮಾಹಿತಿಯನ್ನು ಕಳುಹಿಸಲಾಗುತ್ತದೆ ಈ ಪ್ರತಿಫಲ ದಂಡದ ಮೌಲ್ಯ ಆಧಾರಿತ ಮಾಹಿತಿಯ ಅನುಗುಣವಾಗಿ ಇನ್ಫಾರ್ಮಶನ್ ಏಜೆಂಟ್ ಮುಂದಿನ ಆಯ್ಕೆಯನ್ನು ಮಾಡಿಕೊಳ್ಳುತ್ತದೆ ಇದು ಬಹಳ ಪ್ರಮುಖವಾದದ್ದು ನಾವು ಈ ಲೂಪ್ ಅನ್ನು ಇಲ್ಲಿ ಕಾಣಬಹುದು ಆದ್ದರಿಂದ ರಿಇನ್ಫೋರ್ಸ್ಮೆಂಟ್ ಲರ್ನಿಂಗ್ ನಲ್ಲಿ ಮುಂದಿನ ಕ್ರಿಯೆಯನ್ನು ಏಜೆಂಟ್ ಈ ಎರಡು ವಿಷಯಗಳ ಸಹಾಯದಿಂದ ನಿರ್ಧರಿಸುತ್ತದೆ ಇದನ್ನು ಮಾಡದಿದ್ದಲ್ಲಿ ಅದು ರಿಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಅಂತ ಅನ್ನಿಸಿಕೊಳ್ಳುವುದಿಲ್ಲ ಆದ್ದರಿಂದ ಕೆಲವೊಮ್ಮೆ ಜನರೂ ಸಹ ಈ ತರಹದ ತಪ್ಪನ್ನು ಮಾಡುತ್ತಾರೆ ಆದ್ದರಿಂದ ನೀವು ಮುಂದಿನ ಕ್ರಿಯೆಯನ್ನು ಪ್ರತಿಫಲ ದಂಡದ ಮೌಲ್ಯ ಮತ್ತು ಮಾಹಿತಿಯ ಸ್ಥಿತಿಗಳಿಗೆ ಅನುಗುಣವಾಗಿ ತೆಗೆದುಕೊಳ್ಳಬೇಕು ಕೆಲವೊಮ್ಮೆ ಇದು ಮಾನವನಂತೆ ಅಥವಾ ರೋಬೋಟ್ ನಂತೆ ಕೆಲವೊಮ್ಮೆ ಮಾನವರೂ ಸಹ ಪರಸ್ಪರ ಕ್ರಿಯೆಯ ಮುಖಾಂತರ ಕಲಿಯುತ್ತಾರೆ ರೋಬೋಟ್ ಸಹ ಪರಸ್ಪರ ಕ್ರಿಯೆ ಅಬ್ಸರ್ವೇಷನ್ ಮತ್ತು ಎನ್ವಿರಾನ್ಮೆಂಟ್ ನಿಂದ ಬಂದಂತಹ ಫೀಡ್ಬ್ಯಾಕ್ ನಿಂದ ಕಲಿಯುತ್ತದೆ ಹೀಗೆ ರೋಬೋಟ್ ಪರಸ್ಪರ ಕ್ರಿಯೆ ಅಬ್ಸರ್ವೇಷನ್ ಮತ್ತು ಎನ್ವಿರಾನ್ಮೆಂಟ್ ನಿಂದ ಬಂದಂತಹ ಫೀಡ್ಬ್ಯಾಕ್ ನಿಂದ ಕಲಿಯುತ್ತದೆ ಇದುವೇ ಬೆಂಕಿ ಇಲ್ಲದಿದ್ದರೆ ಅದುವೇ ನೀರಿನಂತೆ ಮೂಲತಃ ರಿಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಪ್ರಾಯೋಗಿಕವಾಗಿ ಹೀಗೆಯೇ ಕೆಲಸ ನಿರ್ವಹಿಸುತ್ತದೆ ಹಾಗಾದರೆ ರಿಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಸೂಪರ್ ವೈಸ್ಡ್ ಲರ್ನಿಂಗ್ ಮತ್ತು ಅನ್ ಸೂಪರ್ ವೈಸ್ಡ್ ಲರ್ನಿಂಗ್ ಗಳ ನಡುವಿನ ವ್ಯತಾಸಗಳೇನು ಮೊದಲಿಗೆ ರಿಇನ್ಫೋರ್ಸ್ಮೆಂಟ್ ಮತ್ತು ಸೂಪರ್ ವೈಸ್ಡ್ ಲರ್ನಿಂಗ್ ಗಳನ್ನು ತೆಗೆದುಕೊಳ್ಳೋಣ ರಿಇನ್ಫೋರ್ಸ್ಮೆಂಟ್ ಲರ್ನಿಂಗ್ ನಲ್ಲಿ ಎಕ್ಸ್ಟರ್ನಲ್ ಸೂಪರ್ವೈಸರ್ ಇರುವುದಿಲ್ಲ ಆದರೆ ಸೂಪರ್ ವೈಸ್ಡ್ ಲರ್ನಿಂಗ್ ನಲ್ಲಿ ಎನ್ವಿರಾನ್ಮೆಂಟ್ ನ ಬಗ್ಗೆ ತಿಳುವಳಿಕೆ ಇರುವ ಎಕ್ಸ್ಟರ್ನಲ್ ಸೂಪರ್ವೈಸರ್ ಇರುತ್ತದೆ ಹಾಗಾಗಿ ಇಲ್ಲಿ ಟ್ರೈನಿಂಗ್ ಡೇಟಾ ಸೆಟ್ ಉಪಯೋಗಕ್ಕೆ ಬರುತ್ತದೆ ರಿಇನ್ಫೋರ್ಸ್ಮೆಂಟ್ ಲರ್ನಿಂಗ್ ನಲ್ಲಿ ಪ್ರತಿಫಲ ದಂಡದ ರಚನೆಯಿರುತ್ತದೆ ಎನ್ವಿರೋನೆಮೆಂಟ್ ನ ಹಿಂದಿನ ತಿಳುವಳಿಕೆ ಇರುವಂತಹ ಎಕ್ಸ್ಟರ್ನಲ್ ಸೂಪರ್ವೈಸರ್ ಸೂಪರ್ ವೈಸ್ಡ್ ಲರ್ನಿಂಗ್ ನಲ್ಲಿ ಇರುವುದರಿಂದ ಪ್ರತಿಫಲ ದಂಡದ ರಚನೆಯು ಬೇಕಾಗುವುದಿಲ್ಲ ರಿಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಮತ್ತು ಅನ್ ಸೂಪರ್ ವೈಸ್ಡ್ ಲರ್ನಿಂಗ್ ಗಳ ನಡುವಿನ ಹೋಲಿಕೆಗಳನ್ನು ನೋಡೋಣ ರಿಇನ್ಫೋರ್ಸ್ಮೆಂಟ್ ಲರ್ನಿಂಗ್ ನಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ ನಡುವೆ ಮ್ಯಾಪಿಂಗ್ ಇರುತ್ತದೆ ಆದರೆ ಅನ್ ಸೂಪರ್ ವೈಸ್ಡ್ ಲರ್ನಿಂಗ್ ನಲ್ಲಿ ಈ ತರಹದ ಮ್ಯಾಪಿಂಗ್ ಇರುವುದಿಲ್ಲ ರಿಇನ್ಫೋರ್ಸ್ಮೆಂಟ್ ಲರ್ನಿಂಗ್ ನಲ್ಲಿ ಕ್ರಿಯೆಗೆ ಅನುಗುಣವಾಗಿ ಸ್ಥಿರವಾದ ಫೀಡ್ ಬ್ಯಾಕ್ ನ ಮುಖಾಂತರ ಜ್ಞಾನದ ಗ್ರಾಫ್ ಅನ್ನು ಏಜೆಂಟ್ ನಿರ್ಮಿಸುತ್ತದ ಆದರೆ ಅನ್ ಸೂಪರ್ ವೈಸ್ಡ್ ಲರ್ನಿಂಗ್ ನಲ್ಲಿ ಏಜೆಂಟ್ ಪ್ಯಾಟರ್ನ್ ನ ಮುಖಾಂತರ ಕಲಿಯುತ್ತದೆ ಇವು ರಿಇನ್ಫೋರ್ಸ್ನಮೆಂಟ್ ಲರ್ನಿಂಗ್ ಮತ್ತು ಅನ್ ಸೂಪರ್ ವೈಸ್ಡ್ ಲರ್ನಿಂಗ್ ನಡುವೆ ಇರುವ ವ್ಯತ್ಯಾಸಗಳು ಮೂಲತಃ ರಿಇನ್ಫೋರ್ಸ್ಮೆಂಟ್ ಲರ್ನಿಂಗ್ ನಲ್ಲಿ ಏನಾಗುತ್ತದೆ ಎಂಬುದಕ್ಕೆ ನಾನು ಒಂದು ಸಾದೃಶ್ಯ ವನ್ನು ಕೊಡುತ್ತೇನೆ ಇಲ್ಲಿ ಮಷೀನ್ ಮತ್ತು ಎನ್ವಿರಾನ್ಮೆಂಟ್ ಇವೆ ಎನ್ವಿರಾನ್ಮೆಂಟ್ ಅನ್ನು ಗುರುವಾಗಿ ಮತ್ತು ಮಷೀನ್ ಅನ್ನು ಶಿಷ್ಯ ನಾಗಿ ಭಾವಿಸೋಣ ಇದು ಗುರು ಮತ್ತು ಶಿಷ್ಯರ ನಡುವೆ ಕಲಿಕೆಯ ರೀತಿ ಆರಂಭದಲ್ಲಿ ಶಿಷ್ಯನಿಗೆ ಏನೂ ತಿಳಿದಿರುವುದಿಲ್ಲ ಆದರೆ ಗುರುವಿಗೆ ಎಲ್ಲ ಗೊತ್ತಿರುತ್ತದೆ ಮೂಲತಃ ಆ ಜ್ಞಾನವು ಗುರುವಿನಿಂದ ಶಿಷ್ಯನಿಗೆ ವರ್ಗಾಯಿಸಬೇಕು ಶಿಷ್ಯನು ಹಾಗೆಯೇ ಜ್ಞಾನವನ್ನು ಪಡೆಯಲು ಸಾಧ್ಯವಿಲ್ಲ ಶಿಷ್ಯನು ಪ್ರಶ್ನೆಗಳನ್ನು ಕೇಳುತ್ತಾನೆ ಗುರುಗಳು ಹೌದು ಅಥವಾ ಇಲ್ಲ ಎಂದು ನಿರ್ಧಿಷ್ಟ ಮೌಲ್ಯಗಳೊಂದಿಗೆ ಉತ್ತರಿಸುತ್ತಾನೆ ಇವುಗಳ ಅನುಗುಣವಾಗಿ ಶಿಷ್ಯನು ವಿವಿಧ ಆಯ್ಕೆಗಳನ್ನು ಮಾಡುತ್ತಾ ಕ್ರಿಯೆಯನ್ನು ಮಾಡುತ್ತಾನೆ ನಂತರ ಗುರುಗಳು ಶಿಷ್ಯನಿಗೆ ಬಣ್ಣವನ್ನು ತೋರಿಸಿ ಇದು ಬಿಳಿ ಬಣ್ಣದ್ದೋ ಎಂದು ಪ್ರಶ್ನೆಯನ್ನು ಕೇಳುತ್ತಾನೆ ನಂತರ ಶಿಷ್ಯನು ಬಿಳಿ ಕಪ್ಪು ಅಥವಾ ಬೂದು ಬಣ್ಣ ಎಂದು ಉತ್ತರಿಸುತ್ತಾನೆ ಆಗ ಗುರುವು ಇದು ಬೂದು ಬಣ್ಣದ್ದಲ್ಲ ಇದು ಬಿಳಿ ಬಣ್ಣದ್ದು ಎಂದು ಹೇಳಿ ಶಿಷ್ಯನಿಗೆ ದಂಡವನ್ನು ವಿಧಿಸುತ್ತಾನೆ ಇದನ್ನು ಆಧಾರವಾಗಿಟ್ಟುಕೊಂಡು ಶಿಷ್ಯನು ಮತ್ತೆ ಅವನು ಸರಿಯಾದ ಉತ್ತರವನ್ನು ಗುರುಗಳೊಡನೆ ಪರಸ್ಪರ ಕ್ರಿಯೆಯನ್ನು ಮಾಡುತ್ತಾ ಕಲಿಯುತ್ತಾನೆ ಇದನ್ನೇ ಕ್ಯು ಲರ್ನಿಂಗ್ ಎನ್ನುತ್ತಾರೆ ಇದು ರಿಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಹೀಗೆ ಅಂದು ಕಾರ್ಯವನ್ನು ನಿರ್ವಹಿಸುತ್ತದೆ ಐ ಐ ಓ ಟಿ ನಲ್ಲಿ ಈ ತರಹದ ವಿವಿಧ ಮಷೀನ್ ಲರ್ನಿಂಗ್ ಟೆಕ್ನಿಕ್ಸ್ machine learning techniques ಗಳಿವೆ ಐ ಐ ಓ ಟಿ ನಲ್ಲಿ ಲಾಭಕ್ಕೋಸ್ಕರ ಹೆಚ್ಚು ಪರಿಣಾಮಕಾರಿ ಹಾಗೂ ಉಪಯೋಗಕ್ಕೊಸ್ಕರ ಮಷೀನ್ ಲರ್ನಿಂಗ್ ನನ್ನು ಬಳಸಬಹುದು ಹೆಲ್ತ್ ಕೇರ್ ಇಂಡಸ್ಟ್ರಿ ರಿಟೇಲ್ ಹಣಕಾಸು ಪ್ರಯಾಣ ಸೋಶಿಯಲ್ ಮೀಡಿಯಾ ಮತ್ತು ಇನ್ನಿತರೆ ವಿವಿಧ ಇಂಡಸ್ಟ್ರೀಸ್ ಗಳಲ್ಲಿ ಪ್ರಾಡಕ್ಟ್ಸ್ ಮತ್ತು ಪ್ರೋಸೆಸ್ ಗಳನ್ನು ಸುಧಾರಿಸಲು ಐ ಐ ಓ ಟಿ ಮತ್ತು ಮಷೀನ್ ಲರ್ನಿಂಗ್ ಗಳನ್ನು ಬಳಸುತ್ತಾರೆ ಪ್ಫಿಝರ್ ಕಂಪನಿಯು ಹೆಲ್ತ್ ಕೇರ್ ಡೊಮೇನ್ ನಲ್ಲಿ ಐಬಿಎಂ ವಾಟ್ ಸನ್ ಅನ್ನು ಡ್ರಗ್ ಡಿಸ್ಕವರಿ ಯಲ್ಲಿ ಉಪಯೋಗಿಸಿಕೊಂಡಿದ್ದಾರೆ ಇಲ್ಲಿ ವಿವಿಧ ಮಷೀನ್ ಲರ್ನಿಂಗ್ ಟೆಕ್ನಿಕ್ಸ್ ಗಳನ್ನು ಡ್ರಗ್ ಡಿಸ್ಕವರಿ ಗೆ ಬಳಸಲಾಗಿದೆ ಮತ್ತೊಂದು ಕಂಪನಿ ಜೆನೆನ್ ಟೆಕ್ ಮಷೀನ್ ಲರ್ನಿಂಗ್ ಅನ್ನು ಉಪಯೋಗಿಸಿ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡುತ್ತದೆ ಹಣಕಾಸು ಫ್ರಾಡ್ ಡಿಟೆಕ್ಷನ್ ಮಾಡಲು ಮತ್ತು ಅಕೌಂಟ್ ಹೋಲ್ಡರ್ ವಂಚಿತರ ರನ್ನು ಹುಡುಕುವುದಲ್ಲಿ ಐ ಐ ಓ ಟಿ ಮತ್ತುಮಷೀನ್ ಲರ್ನಿಂಗ್ ಟೆಕ್ನಿಕ್ಸ್ ಗಳನ್ನು ಬಳಸಬಹುದು ರಿಟೇಲ್ ಗಳಲ್ಲಿ ಪ್ರಾಡಕ್ಟ್ ರೆಕಮೆಂಡೇರ್ ಸಿಸ್ಟಮ್ ಗಳನ್ನು ತಯಾರಿಸಲು ಮಷೀನ್ ಲರ್ನಿಂಗ್ ಟೆಕ್ನಿಕ್ಸ್ ಗಳನ್ನು ಬಳಸಬಹುದು ರಿಟೇಲ್ ಸೆಕ್ಟರ್ ನಲ್ಲಿ ಕಸ್ಟಮರ್ ಸರ್ವಿಸಸ್ ಸುಧಾರಿಸಲು ರೆಕಮೆಂಡೇಷನ್ ಸಿಸ್ಟಮ್ ನಲ್ಲಿ ಮಷೀನ್ ಲರ್ನಿಂಗ್ ಟೆಕ್ನಿಕ್ಸ್ ಗಳನ್ನು ಬಳಸಬಹುದು ಟ್ರಾವೆಲ್ ಸೆಕ್ಟರ್ನಲ್ಲಿ ಡೈನಾಮಿಕ್ ಪ್ರೈಸ್ ಸೆಟಪ್ ಮಾಡಲು ಟ್ರಿಪ್ ಅಡ್ವೈಸರ್ ಗಳಾಗಿ ಕಾರ್ಯ ನಿರ್ವಹಿಸಲು ಸೆಂಟಿಮೆಂಟ್ ಅನಾಲಿಸಿಸ್ ನಲ್ಲಿ ಐ ಐ ಓ ಟಿ ಯ ಜೊತೆಗೆ ಮಷೀನ್ ಲರ್ನಿಂಗ್ ಟೆಕ್ನಿಕ್ಸ್ ಗಳನ್ನು ಬಳಸಬಹುದು ಸೋಶಿಯಲ್ ಮೀಡಿಯಾ ಫೇಸ್ಬುಕ್ ನಲ್ಲಿ ವಿವಿಧ ಫೇಸ್ ಗಳನ್ನು ಟ್ಯಾಗ್ ಮಾಡಲು ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ ವರ್ಕ್ ಅನ್ನು ಬಳಸಬಹುದು ಲಿಂಕೇಡಿಂ ನಲ್ಲಿ ಜಾಬ್ಸ್ ಸಜೆಶನ್ ಕೊಡಲು ಮಷೀನ್ ಲರ್ನಿಂಗ್ ಟೆಕ್ನಾಲಜಿ ಯನ್ನು ಬಳಸಲಾಗುತ್ತದೆ ಥಿಂಗ್ವರ್ಸ್ ಇನ್ನೊಂದು ಪ್ಲಾಟ್ಫಾರ್ಮ್ ಇದು ಕಾಂಪ್ಲೆಕ್ಸ್ ಅನಲಿಟಿಕಲ್ ಪ್ರೋಸೆಸ್ಸ್ ಡೆಲಿವೆರಿ ರಿಯಲ್ ಟೈಮ್ ಪರ್ಸೆಪ್ಷನ್ ಕಂಡೀಶನ್ ಮಾನಿಟರಿಂಗ್ ಮುಂತಾದ ಕೆಲಸಗಳಲ್ಲಿ ಪ್ರೆಡಿಕ್ಟಿವ್ ಅನಲಿಟಿಕ್ಸ್ ಮತ್ತು ರೆಕಮೆಂಡ್ ಮಾಡಲು ವಿವಿಧ ಮಷೀನ್ ಲರ್ನಿಂಗ್ ಟೆಕ್ನಿಕ್ಸ್ ಗಳನ್ನು ಉಪಯೋಗಿಸುತ್ತದೆ ಮತ್ತೊಂದು ಕಂಪನಿ ತೌಮೆಟಿಸ್ ಇದು ಆಯಿಲ್ ಮತ್ತು ಗ್ಯಾಸ್ ಸ್ಪೇಸ್ ನಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ ಇವು ಡೇಟಾ ಇಂಜಿನಿಯರ್ ಗಳಿಗೆ ರಿಯಲ್ ಟೈಮ್ ಡೇಟಾ ವನ್ನು ಆಕ್ಸೆಸ್ ಮಾಡಲು ಮತ್ತು ವೈಪರೀತ್ಯಗಳನ್ನು ಪ್ರೆಡಿಕ್ಟ್ ಮಾಡಲು ಸಹಾಯಕಾರಿಯಾಗಿದೆ ಇವುಗಳು ಮಷೀನ್ ಲರ್ನಿಂಗ್ ಮತ್ತು ಐಐಓಟಿ ಗೆ ಸಂಬಂಧಪಟ್ಟ ಉದಾಹರಣೆಗಳು ಇವುಗಳು ವಿವಿಧ ಇಂಡಸ್ಟ್ರಿಯಲ್ ಸೆಟ್ಟಿಂಗ್ಸ್ ಉಪಯುಕ್ತವಾಗಿವೆ ಈ ಉಪನ್ಯಾಸದಲ್ಲಿ ನಾವು ಮಷೀನ್ ಲರ್ನಿಂಗ್ ನನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಬಹುದು ಸೂಪರ್ ವೈಸ್ಡ್ ಅನ್ ಸೂಪರ್ ವೈಸ್ಡ್ ಮತ್ತು ರಿಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಮತ್ತು ವಿವಿಧ ಮಷೀನ್ ಲರ್ನಿಂಗ್ ಟೆಕ್ನಿಕ್ಸ್ ಗಳ ಬಗ್ಗೆ ಅರ್ಥ ಮಾಡಿಕೊಂಡೆವು ಇಲ್ಲಿ ಕೆಲವು ವಿವಿಧ ಉಲ್ಲೇಖಗಳನ್ನು ಕೊಡಲಾಗಿದೆ ನಿಮಗೆ ಮಷೀನ್ ಲರ್ನಿಂಗ್ ಬಗ್ಗೆ ಇನ್ನು ಆಳವಾದ ತಿಳುವಳಿಕೆ ಬೇಕಾದಲ್ಲಿ ನೀವು ಈ ರೆಫೆರೆನ್ಸಸ್ ಗಳನ್ನು ನೋಡಬಹುದು ನಿಮಗೆ ಮಷೀನ್ ಲರ್ನಿಂಗ್ ಬಗ್ಗೆ ಇನ್ನು ಆಳವಾದ ತಿಳುವಳಿಕೆ ಬೇಕಾದಲ್ಲಿ ಕೆಲವು ಮಷೀನ್ ಲರ್ನಿಂಗ್ ನ ಬಗ್ಗೆ ಇರುವ ಪುಸ್ತಕಗಳನ್ನು ನೋಡಿ ಎಂದು ಪ್ರೋತ್ಸಾಹಿಸುತ್ತೇನೆ ಮತ್ತು ನಿಮಗೆ ಮಷೀನ್ ಲರ್ನಿಂಗ್ ಮೇಲೆ ತುಂಬಾ ಆಸಕ್ತಿ ಇದ್ದಲ್ಲಿ ವಿವಿಧ ಲಿಟರೇಚರ್ ಅನ್ನು ನೋಡಬಹುದು ಈಗ ನಾವು ಐ ಐ ಓ ಟಿ ನಲ್ಲಿ ಮಷೀನ್ ಲರ್ನಿಂಗ್ ಎಂಬ ವಿಷಯದ ಉಪನ್ಯಾಸದ ಅಂತಿಮಕ್ಕೆ ಬಂದಿದ್ದೇವೆ